ಈಗ ನಾವು ಆಸ್ತಿ ಎಂಬ ಪದದ ಅರ್ಥವೇನೆಂದು ನೋಡೋಣ ಮತ್ತು ಈಗಷ್ಟೇ ನಾವು ಅವುಗಳ ಹಕ್ಕುಗಳು ಎಂದರೇನು ಎಂದು ತಿಳಿದಿದ್ದೇವೆ ಆಸ್ತಿಯು ಒಂದು ನಿಬಂಧನೆ ಮತ್ತು ಬೌದ್ಧಿಕ ಆಸ್ತಿಯ ವಿಷಯಕ್ಕೆ ಬಂದಾಗ ನಮ್ಮ ಬುದ್ಧಿ ಶಕ್ತಿಯಿಂದ ಸೃಷ್ಟಿಯಾಗುವ ನಿಬಂಧನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆಸ್ತಿಯು ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಯಾಗಿರಬಹುದು ಇವೆರಡೇ ಆಸ್ತಿಯ ವಿಸ್ತಾರವಾದ ವರ್ಗೀಕರಣ ಉದಾಹರಣೆಗೆ ಸಾರ್ವಜನಿಕ ಆಸ್ತಿಯು ಸಾಮಾನ್ಯವಾಗಿ ನಿರ್ಧರಿಸುವ ವಿಷಯವಾಗಿರುತ್ತದೆ ಅದನ್ನು ನಾವು ಸಾಧಾರಣ ಎಂದು ಕರೆಯುತ್ತೇವೆ ಮತ್ತು ಖಾಸಗಿ ಆಸ್ತಿಯು ಒಬ್ಬ ಮನುಷ್ಯನು ತನಗೋಸ್ಕರ ಇಟ್ಟುಕೊಳ್ಳುತ್ತಾನೆ ಈಗ ನಾವು ಆಸ್ತಿ ಎಂಬ ವಿಷಯದ ಬಗ್ಗೆ ಅರ್ಥೈಸಿಕೊಳ್ಳಬೇಕಾದದಲ್ಲಿ ಭೂಮಿ ಅಥವಾ ಭೂ ಸ್ವತ್ತುಗಳ ಬಗ್ಗೆ ಸಾಮ್ಯತೆಯನ್ನು ತೆಗೆದುಕೊಳ್ಳಬೇಕಾಗಿದೆ ಯಾವುದೇ ಭೂ ಆಸ್ತಿಯು ಸಮಯ ಮತ್ತು ಜಾಗದಲ್ಲಿ ಅಸ್ತಿತ್ವವನ್ನು ಹೊಂದಿರುತ್ತದೆ ನೀವು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗಿ ಭೂಮಿಯನ್ನು ಅದರ ಗಡಿಗಳನ್ನು ನೋಡಬಹುದು ಅಥವಾ ವಿಶ್ಲೇಷಿಸಬಹುದು ಮತ್ತು ನಿಮಗೆ ಆ ಭೂಮಿಯ ಇತಿಮಿತಿಗಳ ಬಗ್ಗೆ ಯುಕ್ತವಾದ ತಿಳುವಳಿಕೆ ಸಿಗುತ್ತದೆ ಭೂಮಿಯ ಸ್ಥಳ ಎಲ್ಲಿದೆ ಭೂಮಿಯ ಗಡಿರೇಖೆಗಳು ಏನು ನೆರೆಹೊರೆಯವರ ಭೂಮಿಯ ಗಡಿರೇಖೆಗಳು ಅದು ಎಲ್ಲಿದೆ ಭೂಮಿಗೆ ಹೋಗುವ ಮಾರ್ಗ ಈ ಎಲ್ಲಾ ಸಂಗತಿಗಳನ್ನು ಭೌತಿಕ ಪದದಲ್ಲಿ ಕಂಡುಹಿಡಿಯಬಹುದಾಗಿದೆ Refer Time 0135 ಹಾಗಾಗಿ ಆಸ್ತಿ ಎನ್ನುವುದು ವಿಶೇಷವಾಗಿ ಖಾಸಗಿ ಆಸ್ತಿ ಎನ್ನುವುದು ಬೇರೆ ಆಸ್ತಿಗಳಿಂದ ಬೇರ್ಪಡಿಸಬಹುದಾದ ಆಸ್ತಿಯೆಂದು ನಾವು ಅರ್ಥೈಸಿಕೊಳ್ಳುತ್ತೇವೆ ಮತ್ತು ಈ ಆಸ್ತಿಯು ಬೇರೆ ಆಸ್ತಿಯಿಂದ ವಿಭಿನ್ನವಾಗಿದೆ ಎಂದು ಪ್ರತ್ಯೇಕಿಸಿಕೊಳ್ಳಲು ಸಮರ್ಥವಾದದ್ದು ಮತ್ತು ಬೇರೆ ಆಸ್ತಿಯಿಂದ ವಿಭಿನ್ನವಾಗಿದೆ ಎಂದು ಗುರುತಿಸಿಕೊಳ್ಳುವ ಶ್ರೇಷ್ಠತೆಯ ಲಕ್ಷಣವು ಆಸ್ತಿಯ ಮಿತಿಗಳಿಂದ ಬರುತ್ತದೆ ಭೂಮಿಯ ವಿಷಯದಲ್ಲಿ ನಾವು ಭೂಮಿಯ ಗಡಿಗಳೆಂದು ಕರೆಯುತ್ತೇವೆ ಭೂಮಿಯ ಗಡಿರೇಖೆಗಳನ್ನು ನಾವು ಸ್ಥಳಕ್ಕೆ ಭೌತಿಕವಾಗಿ ಭೇಟಿ ನೀಡುವ ಮೂಲಕ ಮತ್ತು ಅಳೆಯುವ ಮೂಲಕ ಅಥವಾ ನೋಡುವ ಮೂಲಕ ಖಚಿತಪಡಿಸಿಕೊಳ್ಳಬಹುದು ಗಡಿರೇಖೆಗಳು ಏನಾದರೂ ರಕ್ಷಿಸಲ್ಪಟ್ಟಿದ್ದಲ್ಲಿ ಅದು ನಮಗೆ ಭೂಮಿಯ ವಿಸ್ತಾರದ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತದೆ ಭೂಮಿಯನ್ನು ಅಳೆಯಬಹುದು ಸಂಖ್ಯೆಗಳ ಮೂಲಕ ಖಚಿತಪಡಿಸಿಕೊಳ್ಳಬಹುದು ನಾವು ಲೆಕ್ಕಚಾರ ಹಾಕಬಹುದು ಮತ್ತು ಭೂಮಿಯ ವ್ಯಾಪ್ತಿ ಎಷ್ಟು ಎಂದು ಹೇಳಬಹುದು ಭೂಮಿ ಎಂಬುದು ಶೀರ್ಷಿಕೆಯಾಗಿದ್ದು ಅದು ಒಂದು ದಾಖಲೆಯ ಅಂಶದಲ್ಲಿಯೂ ಪ್ರಕಟವಾಗುತ್ತದೆ ಇದನ್ನೇ ನಾವು ದಾಸ್ತಾವೇಜು ಅಥವಾ ಕ್ರಯಪತ್ರ ಎಂದು ಕರೆಯುತ್ತೇವೆ ಇದರ ಮೂಲಕವೇ ಭೂಮಿಯನ್ನು ಒಬ್ಬ ಮನುಷ್ಯನಿಂದ ಇನ್ನೊಬ್ಬರಿಗೆ ಹಸ್ತಾಂತರಿಸಲಾಗುತ್ತದೆ ವಿಶೇಷವಾಗಿ ಕ್ರಯಪತ್ರದಲ್ಲಿ ಕ್ರಯಪತ್ರದ ಕೊನೆಯ ಭಾಗದ ಒಂದು ಅಂಶವನ್ನು ಪಟ್ಟಿ ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ವೇಳಾಪಟ್ಟಿಯು ಭೂಮಿಯ ವಿವರಣೆ ವಿಸ್ತಾರ ಮತ್ತು ಗಡಿರೇಖೆಗಳನ್ನು ವಿವರಿಸುತ್ತದೆ ಭೂಮಿಯ ವಿಷಯದಲ್ಲಿ ನಾನು ಹೇಳಿದಂತೆ ದಾಖಲೆಗಳನ್ನು ನೋಡಿ ಭೂಮಿಯ ಗಡಿರೇಖೆಗಳು ಏನು ಎಂದು ಖಚಿತಪಡಿಸಿಕೊಳ್ಳಬಹುದು ನೀವು ದಾಸ್ತಾವೇಜು ಅಥವಾ ಕರಪತ್ರಗಳ ಮೂಲಕವೂ ಭೂಮಿಯ ಗಡಿರೇಖೆಗಳು ಏನು ಎಂಬುದನ್ನು ನೋಡಬಹುದು ಇದನ್ನು ಎರಡು ಮಾರ್ಗಗಳಿಂದ ತನಿಖೆ ಮಾಡಬಹುದು ಒಂದು ನೀವು ಭೌತಿಕವಾಗಿ ಗಡಿರೇಖೆಗಳನ್ನು ನೋಡಬಹುದು ಅಥವಾ ಕ್ರಯ ಪತ್ರದ ಮೂಲಕವು ಭೂಮಿಯ ಗಡಿರೇಖೆಗಳನ್ನು ಪರಿಶೀಲಿಸಬಹುದು ಬೌದ್ಧಿಕ ಆಸ್ತಿಯು ನೈಜ ಆಸ್ತಿಯಂತೆ ಸಮಯ ಮತ್ತು ಜಾಗದ ಅಸ್ತಿತ್ವದಲ್ಲಿ ಇರುವುದಿಲ್ಲ ನಾನು ಹೇಳಿದಂತೆ ಬೌದ್ಧಿಕ ಆಸ್ತಿಯು ವಿವೇಚನೆ ಸೃಷ್ಟಿಗಳೊಂದಿಗೆ ವ್ಯವಹರಿಸುತ್ತದೆ ಉದಾಹರಣೆಗೆ ಒಂದು ಆವಿಷ್ಕಾರ ಅಥವಾ ಒಂದು ಕಲ್ಪನೆ ಅಥವಾ ಕಲ್ಪನೆಯ ಅಭಿವ್ಯಕ್ತಿತ್ವಗಳ ಮೂಲಕ ಒಂದು ರೂಪವನ್ನು ಮತ್ತು ಆಸ್ತಿಯ ಮಿತಿಯನ್ನು ಖಚಿತಪಡಿಸಿಕೊಳ್ಳಬಹುದು ಒಬ್ಬ ವ್ಯಕ್ತಿಯು ಒಂದು ಆವಿಷ್ಕಾರದೊಂದಿಗೆ ಬಂದಾಗ ಆ ಆವಿಷ್ಕಾರವು ಆಂತರಿಕ ದಹನಕಾರಿ ಎಂಜಿನ್ನ ಸುಧಾರಣೆಯಾಗಿರಬಹುದು ಅದು ಆವಿಷ್ಕಾರವಾಗಬಹುದು ಸುಧಾರಣೆಯು ಎಂಜಿನ್ ಒಳಗೆ ಅಡಗಿರುತ್ತದೆ ಎಂಜಿನನ್ನು ಹೊರಗಿನಿಂದ ನೋಡುವ ವ್ಯಕ್ತಿಗೆ ಆವಿಷ್ಕಾರವು ಎಲ್ಲಿದೆ ಎಂದು ಗುರುತಿಸಲು ಸಾಧ್ಯವಿಲ್ಲಅಥವಾ ಎಂಜಿನ್ನಿನ ಯಾವ ಭಾಗವೂ ಸುಧಾರಣೆಗೊಂಡಿದೆ ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಬರವಣಿಗೆಯ ಮೂಲಕ ವಿಸ್ತಾರವಾಗಿ ವಿವರಿಸದ ಹೊರತು ಎಂಜಿನ್ನಲ್ಲಿನ ಸುಧಾರಣೆ ಏನಾಗಿದೆ ಎಂಬುದು ಒಬ್ಬ ವ್ಯಕ್ತಿಗೆ ಅರ್ಥಮಾಡಿಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ ಆ ವ್ಯಕ್ತಿಯು ಅದನ್ನು ವಿಶ್ಲೇಷಿಸದ ಹೊರತು ಅಥವಾ ಅದನ್ನು ಒಡೆಯುವ ಅಥವಾ ಹಿಂಪರಕ ಇಂಜಿನಿಯರ್ಗಳು ಆ ನಿರ್ದಿಷ್ಟ ಅವಿಷ್ಕಾರಕ್ಕೆ ಸಂಬಂಧಿಸಿದಂತೆ ಏನು ಕೊಡುಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಆ ವ್ಯಕ್ತಿಗೆ ಬಹಳ ಕಷ್ಟವಾಗುತ್ತದೆ ಆದ್ದರಿಂದ ಆವಿಷ್ಕಾರಕರು ಇಂಟರ್ನಲ್ ಕಂಬಶ್ಚನ್ ಎಂಜಿನ್ ಸುಧಾರಣೆ ಮಾಡಿದ್ದರು ಕೂಡ ಜನಗಳಿಗೆ ಆವಿಷ್ಕಾರವನ್ನು ಕಂಡು ಹಿಡಿಯುವುದು ಬಹಳ ಕಷ್ಟಕರವಾಗಿರುತ್ತದೆ ಅದು ಆವಿಷ್ಕಾರಕರು ತಾನು ಮಾಡಿದ ಕೊಡುಗೆಯನ್ನು ತಾನೇ ಜಗತ್ತಿಗೆ ತಿಳಿಸದ ಹೊರತು ಪೇಟೆಂಟ್ ಕಾನೂನಿನಲ್ಲಿ ಪ್ರತಿಯೊಂದು ಆವಿಷ್ಕಾರವನ್ನು ಲಿಖಿತ ರೂಪದಲ್ಲಿ ವಿವರಿಸಬೇಕಾಗಿದೆ ಆವಿಷ್ಕಾರದ ವಿವರಣಾತ್ಮಕ ಭಾಗವು ದಾಖಲೆಯಾಗಿರುತ್ತದೆ ಅದನ್ನೇ ನಾವು ಪೇಟೆಂಟ್ ವಿವರಣೆ ಎಂದು ಕರೆಯುತ್ತೇವೆ ಮತ್ತು ಪೇಟೆಂಟ್ ವಿವರಣೆ ಭೂಮಿ ಪ್ರಮಾಣ ಪತ್ರದಂತೆ ಆಸ್ತಿಯ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಸೂಚಿಸುತ್ತದೆ ಅದನ್ನೇ ನಾವು ಹಕ್ಕುಗಳು ಎಂದು ಕರೆಯುತ್ತೇವೆ ಹಕ್ಕುಗಳು ಪೇಟೆಂಟ್ ಹಕ್ಕುಗಳಿಗೆ ಬಂದಾಗ ಬೌದ್ಧಿಕ ಆಸ್ತಿಯ ಗಡಿಗಳನ್ನು ಗುರುತಿಸುತ್ತದೆ ಆದ್ದರಿಂದ ನೀವು ಪೇಟೆಂಟ್ ವಿವರಣೆ ನೋಡಿದರೆ ಮತ್ತು ಅದರ ಕಡೆಯ ಭಾಗ ಅಥವಾ ನಿರ್ಣಾಯಕ ಭಾಗವನ್ನೇ ನಾವು ಹಕ್ಕು ಅಥವಾ ಬಹಳ ಹಕ್ಕುಗಳು ಎಂದು ಕರೆಯುತ್ತೇವೆ ಇದು ದೊಡ್ಡ ಸಂಖ್ಯೆಯ ಹಕ್ಕುಗಳು ಆಗಿರಬಹುದು ಅಥವಾ ಒಂದೇ ಹಕ್ಕು ಆಗಿರಬಹುದು ಮತ್ತು ನೀವು ಈ ಹಕ್ಕುಗಳನ್ನು ಓದಿದಾಗ ಆಸ್ತಿಗಳ ಗಡಿಗಳನ್ನು ಮತ್ತು ಅದರ ಮಿತಿಗಳನ್ನು ತಿಳಿಯುತ್ತೀರಿ ಆಸ್ತಿಯು ನಾವು ಹೊಂದಬಹುದಾದ ಮತ್ತು ವರ್ಗಾವಣೆ ಮಾಡಬಹುದಾದ ಒಂದು ವಿಷಯ ಎಂದು ಅರ್ಥಮಾಡಿಕೊಳ್ಳುತ್ತೇವೆ ಆಸ್ತಿಯು ಗಡಿಗಳನ್ನು ಹೊಂದಿರುವ ಮತ್ತು ಇನ್ನೊಬ್ಬ ವ್ಯಕ್ತಿಯ ಆಸ್ತಿಯಿಂದ ಪ್ರತ್ಯೇಕಿಸಬಹುದು ವಿಷಯ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ ಒಂದು ಪೆನ್ನನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಅದು ಸಮಯ ಮತ್ತು ಜಾಗ ಎಂಬ ಗಡಿರೇಖೆಗಳನ್ನು ಹೊಂದಿರುತ್ತದೆ ಮತ್ತು ವಾಸ್ತವಾಂಶವೆಂದರೆ ಪೆನ್ನುಗಳನ್ನು ಜನರು ಹೊಂದಿರುತ್ತಾರೆ ಮತ್ತು ಪೆನ್ನುಗಳ ಮಾಲೀಕತ್ವದಲ್ಲಿ ನಮಗೆ ಶೀರ್ಷಿಕೆಯ ವಿವಾದಗಳು ಇರುವುದಿಲ್ಲ ಒಂದು ಸನ್ನಿವೇಶವನ್ನು ಊಹಿಸಿಕೊಳ್ಳಿ ನೀವು ಮತ್ತು ನಿಮ್ಮ ಸ್ನೇಹಿತ ಪೆನ್ನಿನ ಮಾಲೀಕತ್ವಕ್ಕೆ ಸಣ್ಣದಾಗಿ ಸೆಣಸಾಡಿರುತ್ತೀರಿ ಈ ಮಾಲೀಕತ್ವದ ವಿವಾದವನ್ನು ಹೇಗೆ ಬಗೆಹರಿಸಿಕೊಳ್ಳುತ್ತೇವೆ ಈಗ ನಿಮ್ಮ ಸ್ನೇಹಿತ ಸಾಕಷ್ಟು ಬುದ್ಧಿವಂತನಾಗಿದ್ದರೆ ಅವನು ಭರ್ತಿ ಮಾಡಬಹುದು ಪೆನ್ನನ್ನು ತೆರೆದಾಗ ಅವನು ನಾನು ನನ್ನ ಹೆಸರನ್ನು ಎಲ್ಲೋ ಪ್ರತ್ಯೇಕವಾಗಿ ಬರೆದಿದ್ದೇನೆ ಎಂದು ಹೇಳಬಹುದು ಅವನು ಅದನ್ನು ತೋರಿಸಬಹುದು ಮತ್ತು ಆದರಿಂದ ತಪ್ಪಿಸಿಕೊಳ್ಳಬಹುದು ಇದು ಒಂದು ರಹಸ್ಯ ಗುರುತಿನಿಂದ ಮಾಲೀಕತ್ವವನ್ನು ಸಾಬೀತುಪಡಿಸುವ ಮಾರ್ಗವಾಗಿರುತ್ತದೆ ಮಾಲೀಕತ್ವವನ್ನು ಸಾಬೀತುಪಡಿಸುವ ಮತ್ತೊಂದು ಮಾರ್ಗವೆಂದರೆ ವಿರೋಧಿಸುವುದು ನೀವು ಈ ಪೆನ್ನನ್ನು ಬಹಳ ದಿನಗಳಿಂದ ಹೊಂದಿದ್ದೇನೆ ಇದು ನನ್ನ ಪೆನ್ ಎಂದು ಹೇಳಬಹುದು ಈಗ ನಿಮ್ಮ ಸ್ನೇಹಿತ ನಿಜವಾಗಿಯೂ ಹಕ್ಕು ಚಲಾಯಿಸಬೇಕಾದಲ್ಲಿ ಅವರು ರಶೀದಿಯನ್ನು ತೋರಿಸಿ ಈ ಪೆನ್ ನನ್ನದು ಎಂದು ಹೇಳಬಹುದು ಏಕೆಂದರೆ ಅವರ ಬಳಿ ರಶೀದಿ ಇರುತ್ತದೆ ಈಗ ಇದು ನಿಮ್ಮನ್ನು ಹಿಂದಿಕ್ಕಬಹುದು ಅವರು ನಿಮಗಿಂತ ಉತ್ತಮ ಮಾಲೀಕತ್ವದ ಹಕ್ಕು ಹೊಂದಿದ್ದಾರೆಯೇ ಎಂದು ನಿಮಗೆ ಆಶ್ಚರ್ಯವಾಗಬಹುದು ನೀವು ಈಗ ಇದರಿಂದ ತಪ್ಪಿಸಿಕೊಳ್ಳಲು ಈ ರಸೀದಿಯನ್ನು ತಿರುಚಲಾಗಿದೆ ಅಥವಾ ಆ ಪೆನ್ನುಗಳಿಗೆ ಈ ರಶೀದಿ ಹೊಂದಾಣಿಕೆಯಾಗುವುದಿಲ್ಲ ಎಂದು ಹೇಳಬಹುದು ಈಗ ಈ ಎಲ್ಲ ವಿಷಯಗಳು ಪೆನ್ನಿನ ಮಾಲೀಕತ್ವದ ಹಕ್ಕಿಗೆ ಸಂಬಂಧಿಸಿದೆ ವಿವಾದಗಳಾಗಿವೆ ಈಗ ನೀವು ನಿಮ್ಮ ಸ್ನೇಹಿತನನ್ನು ಪೆನ್ನಿನ ಮಾಲೀಕತ್ವದ ಬಗ್ಗೆ ಮನವರಿಕೆ ಮಾಡಿದ್ದೀರೆಂದು ಅಂತಿಮವಾಗಿ ಉಳಿಸಿಕೊಳ್ಳೋಣ ನೀವು ಸಂಪೂರ್ಣ ಸ್ವಾಮ್ಯತೆಯನ್ನು ಹೊಂದಿರಬಹುದು ಮತ್ತು ನೀವು ಒಮ್ಮೆ ಅದನ್ನು ತೆರವುಗೊಳಿಸಿಕೊಂಡಿದ್ದಲ್ಲಿ ನೀವು ಆ ಪೆನ್ನಿನ ಸಂಪೂರ್ಣ ಮಾಲೀಕತ್ವವನ್ನು ಹೊಂದಿಕೊಳ್ಳಬಹುದು ಈಗ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಸಾಮಾನ್ಯವಾಗಿ ಈ ರೀತಿಯಲ್ಲಿ ಇತ್ಯರ್ಥವಾಗುತ್ತವೆ ನೀವು ನಿಮ್ಮ ಸ್ಥಾನವನ್ನು ತಡೆರಹಿತವಾಗಿ ದೀರ್ಘಾವಧಿಯವರೆಗೆ ತೋರಿಸಬಹುದು ಅಥವಾ ನೀವು ರಶೀದಿ ಅಥವಾ ಸ್ವೀಕರಿಸಿದ ಅಥವಾ ಯಾವುದೇ ಸ್ವಭಾವದ ಯಾವುದನ್ನಾದರೂ ಅಥವಾ ನೀವು ಅದನ್ನು ಬೇರೊಬ್ಬನಿಂದ ಉಡುಗೊರೆಯಾಗಿ ಪಡೆದಿದ್ದೀರಿ ಎಂದು ಹೇಳಿ ಮಾಲೀಕತ್ವದ ಪುರಾವೆಗಳನ್ನು ಒದಗಿಸಬಹುದು ನೀವು ಒಂದು ಆಸ್ತಿಯ ನಿರ್ದಿಷ್ಟವಾದ ಭಾಗದ ಶೀರ್ಷಿಕೆಯ ಹಕ್ಕು ಚಲಾಯಿಸಲು ಪುರಾವೆಗಳನ್ನು ಒದಗಿಸಬಹುದು ಬೌದ್ಧಿಕ ಆಸ್ತಿಯನ್ನು ಸುಲಭವಾಗಿ ಗ್ರಹಿಸಲಾಗದ ಕಾರಣ ಹಕ್ಕುಗಳು ಸಮಯ ಮತ್ತು ಜಾಗದಲ್ಲಿ ಸ್ಪಷ್ಟವಾದ ರೂಪದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲವಾದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳ ವಿವಾದಗಳನ್ನು ಬಗೆಹರಿಸಲು ನಮಗೆ ಕಷ್ಟವಾಗುತ್ತದೆ ಅದಕ್ಕಾಗಿಯೇ ಪೇಟೆಂಟ್ ವಿಷಯಕ್ಕೆ ಬಂದಾಗ ಪ್ರತಿ ಆವಿಷ್ಕಾರವನ್ನು ಸವಿಸ್ತಾರವಾಗಿ ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸುವ ಅವಶ್ಯಕತೆ ಇರುತ್ತದೆ ಅದರ ಮೊದಲು ಬಂದಿರುವ ಆವಿಷ್ಕಾರದೊಂದಿಗೆ ತನ್ನನ್ನು ಪ್ರತ್ಯೇಕಿಸಿಕೊಳ್ಳುವುದು ಅದು ಅದರ ಹತ್ತಿರವಾದ ಅಥವಾ ತೀರ ಸಮೀಪಿಸಬಹುದಾದ ಮತ್ತು ಆವಿಷ್ಕಾರಕರು ನೀಡಿದ ಕೊಡುಗೆಯನ್ನು ವಿವರಿಸುವುದು ಈ ಹಿಂದೆ ನಡೆದಿರುವoಥದ್ದನ್ನು ಮತ್ತು ಆವಿಷ್ಕಾರದ ಕೊಡುಗೆ ಏನೆಂಬುದನ್ನು ನಿದರ್ಶನ ಮಾಡಲಾಗುತ್ತದೆ ಪೇಟೆಂಟ್ ವಿವರಣೆಯಲ್ಲಿ ಇದೆಲ್ಲವನ್ನು ಮಾಡಲಾಗುತ್ತದೆ ಆವಿಷ್ಕಾರಕನು ತನ್ನ ಆವಿಷ್ಕಾರವನ್ನು ಈ ಹಿಂದೆ ಮಾಡಿಲ್ಲವೆಂದು ಪ್ರತ್ಯೇಕಿಸಿಕೊಂಡ ನಂತರ ಅವನು ಅದು ತನ್ನ ಆಸ್ತಿಯೆಂದು ಹಕ್ಕನ್ನು ಚಲಾಯಿಸಬಹುದು ಅದನ್ನೇ ನಾನು ಪೇಟೆಂಟ್ ವಿವರಣೆಯ ನಿರ್ಣಾಯಕ ಭಾಗದಲ್ಲಿ ಹಕ್ಕುಗಳು ಎಂದು ಹೇಳಿದ್ದೆನು ಹಕ್ಕುಗಳಿಗೆ ವಾಸ್ತವವಾಗಿ ರಕ್ಷಣೆಯನ್ನು ನೀಡಲಾಗುತ್ತದೆ ಪೇಟೆಂಟ್ನಲ್ಲಿನ ರಕ್ಷಣೆಯು ಹಕ್ಕುಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮತ್ತು ಪೇಟೆಂಟ್ ವಿವರಣಾತ್ಮಕ ಭಾಗದಲ್ಲಿ ಉಲ್ಲೇಖಿಸಲ್ಪಟ್ಟಿರುವುದಿಲ್ಲ ಈಗ ಬೌದ್ಧಿಕ ಆಸ್ತಿಯ ಅಸ್ತಿತ್ವದ ಪುರಾವೆ ಅದು ಪೇಟೆಂಟ್ ಆಗಿದ್ದರೆ ಅದು ಆವಿಷ್ಕಾರವಾಗಿದ್ದರೆ ಆ ದಾಖಲೆ ಒಳಗೊಂಡಿರುವ ಪೇಟೆಂಟ್ ವಿವರಣೆಯನ್ನು ನೋಡುತ್ತೇವೆ ನಾನು ಎಲ್ಲವನ್ನೂ ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸಿದರೆ ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ಪಡೆಯುವುದು ಸುಲಭವೇ ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು ನೀವು ಎಲ್ಲವನ್ನೂ ಲಿಖಿತರೂಪದಲ್ಲಿ ವ್ಯಕ್ತಪಡಿಸಿದರೆ ಪೇಟೆಂಟ್ ಕಚೇರಿಯೂ ಪರಿಶೀಲನೆ ನಡೆಸುತ್ತದೆ ಭಾರತದಲ್ಲಿ ಇದನ್ನು ಭಾರತೀಯ ಪೇಟೆಂಟ್ ಕಚೇರಿಯಿಂದ ಮಾಡಲಾಗುತ್ತದೆ ಮತ್ತು ಭಾರತೀಯ ಪೇಟೆಂಟ್ ಕಚೇರಿಯು ನೀವು ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸಿರುವುದನ್ನು ಪರೀಕ್ಷಿಸಿ ತೇರ್ಗಡೆ ಹೊಂದಿದ ನಂತರ ನಿಮಗೆ ಪೇಟೆಂಟ್ ಮಂಜೂರು ಮಾಡಲಾಗುವುದು ಅದು ನಿಮಗೆ ಸೀಮಿತ ಅವಧಿಗೆ ಶೀರ್ಷಿಕೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಅಗತ್ಯವಿರುವ ಶುಲ್ಕವನ್ನು ಪಾವತಿಸುವ ಮೂಲಕ ನೀವು ಅದನ್ನು ಜೀವಂತವಾಗಿರಿಸಿಕೊಳ್ಳಬಹುದು